ಮತ್ತೊಮ್ಮೆ ಸ್ವಾಗತ ಇದು 35 ನೇ ಉಪನ್ಯಾಸಇಂದು ನಾವು ಟ್ರಿಪಲ್ ಇಂಟೆಗ್ರಲ್ ನ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರೆಸೋಣ ಇಂದು ನಾವು ಟ್ರಿಪಲ್ ಇಂಟೆಗ್ರಲ್ ನಲ್ಲಿ ವೇರಿಯೇಬಲ್ ಗಳ ಬದಲಾವಣೆ ಮಾಡುವುದು ಹೇಗೆ ಎನ್ನುವ ಬಗ್ಗೆ ಚರ್ಚಿಸೋಣ ಸ್ಲೈಡ್ ಸಮಯ 0029 ನೋಡಿ ಮೊದಲು ನಾವು cartesian coordinate ಪದ್ಧತಿ ಇಂದ ಧ್ರುವೀಯ ಪದ್ಧತಿಗೆ ಬದಲಾಯಿಸುವುದನ್ನು ನೋಡೋಣ ಇದೊಂದು ಅತಿಮುಖ್ಯವಾದ ಬದಲಾವಣೆ ಈಗ cartesian coordinate ನಲ್ಲಿ ಒಂದು ಬಿಂದು xyz ಅನ್ನು ಪರಿಗಣಿಸೋಣ ಅಂದರೆ ಈ ಬಿಂದು ಮತ್ತು xy ಸಮತಲದ ನಡುವಿನ ಅಂತರ ಅಂದರೆ ಈ ಬಿಂದುವಿನಿಂದ xy ಸಮತಲಕ್ಕೆ ಲಂಬಕೋನದಲ್ಲಿ ಎಳೆದ ರೇಖೆಯ ಉದ್ದವು z ಕೋಆರ್ಡಿನೇಟ್ ಆಗಿರುತ್ತದೆ ಅಂದರೆ xyz ಬಿಂದುವಿನಿಂದ xy0 ಬಿಂದುಗೆ ಎಳೆದ ರೇಖೆಯ ಉದ್ದವು z ಕೋಆರ್ಡಿನೇಟ್ ಆಗಿರುತ್ತದೆ ನಂತರ xy0 ಬಿಂದುವಿನಿಂದ x ಅಕ್ಷಕ್ಕೆ y ಅಕ್ಷದ ಸಮಾಂತರವಾಗಿ ಎಳೆದ ಗೆರೆಯ ಉದ್ದ y ಕೋಆರ್ಡಿನೇಟ್ ಆಗಿರುತ್ತದೆ ಅನಂತರ ಮೂಲಬಿಂದುವಿನಿಂದ x00 ಬಿಂದುವಿನ ವರೆಗೆ ಇರುವ ಅಂತರವು ನಮ್ಮ x ಕೋಆರ್ಡಿನೇಟ್ ಆಗಿರುತ್ತದೆ ಹಾಗಾದರೆ ಈ ಬಿಂದುವಿನಿಂದ ಮೂಲ ಮೂಲಬಿಂದುವಿನ ನಡುವಿನ ಅಂತರವು x ಆಗಿರುತ್ತದೆ ಮತ್ತು ಇದು y ಅಕ್ಷದ ಸಮಾಂತರವಾಗಿರುವ ಈ ರೇಖೆಯ ಉದ್ದ y ಆಗಿರುತ್ತದೆ ಮತ್ತು ಈ ರೇಖೆಯ z ಅಕ್ಷದ ಅನುಗುಣವಾಗಿ ಇರುವ ಲಂಬದೂರವು z ಆಗಿರುತ್ತದೆ ಈಗ ನಮ್ಮ ಪ್ರಶ್ನೆಯೂ ಇದನ್ನು spherical polar coordinate ರೂಪಕ್ಕೆ ಬದಲಿಸಿದಾಗ rθϕ ಗಳು ಏನಾಗುತ್ತದೆ spherical polar coordinateನಲ್ಲಿ coordinate ಗಳನ್ನು rθϕ ಗಳಿಂದ ಸೂಚಿಸುತ್ತೇವೆ ಇಲ್ಲಿ ಮೂಲ ಬಿಂದುವಿನಿಂದ ನಮಗೆ ನೀಡಿರುವ ಬಿಂದುವಿನ ಅಂತರವನ್ನು r ಇಂದ ಸೂಚಿಸುತ್ತೇವೆ ಮತ್ತು θಮತ್ತು ϕ ಎರೆಡು ಕೋನಗಳ ಅಳತೆಗಳಾಗಿರುತ್ತದೆ ಹಾಗಾದರೆ xyz ಬಿಂದುವಿನಿಂದ xy ಸಮತಲಕ್ಕೆ ಎಳೆದ ಲಂಬರೇಖೆಯು xy ಸಮತಲವನ್ನು ಮುಟ್ಟುವ ಬಿಂದುವು xy0 ಆಗಿರುತ್ತದೆ ಈ ಬಿಂದುವಿನಿಂದ ಮೂಲಬಿಂದು ಗೆ ಎಳೆದ ರೇಖೆ ಮತ್ತು x ಅಕ್ಷದ ನಡುವಿನ ಕೋನವು ϕ ಆಗಿರುತ್ತದೆ ಹಾಗೂ xyz ಇಂದ ಮೂಲಬಿಂದುಗೆ ಎಳೆದ ರೇಖೆ ಮತ್ತು y ಅಕ್ಷದ ನಡುವಿನ ಕೋನವನ್ನು θ ಎಂದು ಕರೆಯುತ್ತೇವೆ Cartesian coordinate ನಲ್ಲಿ xyz ಎಂಬ ಬಿಂದು ವನ್ನು ಕೋಲಾರ್ ರೂಪದಲ್ಲಿ rθ ಮತ್ತು ϕ ಅನ್ನು ಬಳಸಿ ಸೂಚಿಸುತ್ತೇವೆ ಇಲ್ಲಿ r ಎಂಬುದು ಮೂಲಬಿಂದು ಮತ್ತು ಈ ಬಿಂದುವಿನ ನಡುವಿನ ಅಂತರವಾಗಿರುತ್ತದೆ θ ಎಂಬುದು z ಅಕ್ಷದದಿಂದ ಪಡೆದ ಕೋನವಾಗಿದೆ ಮತ್ತು ϕ ಎಂಬುದು xyz ಬಿಂದುವಿನಿಂದ xy ಸಮತಲದ ಮೇಲೆ xyzಗೆ ಲಂಬವಾಗಿರುವ ಬಿಂದು ಮತ್ತು x ಅಕ್ಷದ ನಡುವಿನ ಕೋನವಾಗಿದೆ ಆದ್ದರಿಂದ xyz ಮತ್ತು rθϕ ನಡುವಿನ ಸಂಬಂಧವು xrsin cos ಮತ್ತು yrsin sin ಮತ್ತು zrcos ಅಂದರೆ spherical polar coordinates ಮತ್ತು Cartesian co ordinate ನಡುವಿನ ಅಧಿಕೃತ ಸಂಬಂಧವು ಈ ಕೆಳಗಿನಂತಿದೆ ಮತ್ತು xy z ಗಳ ವರ್ಗಗಳನ್ನು ತೆಗೆದುಕೊಂಡು ಅದನ್ನು ಸೇರಿಸಿದರೆ ಲಭ್ಯ ಲಭ್ಯವಾಗುತ್ತದೆ ಎಂಬದನ್ನು ಗಮನಿಸಬಹುದು ಆದ್ದರಿಂದ ನೀವು ಡೊಮೇನ್ d ನಲ್ಲಿ ಯಾವುದಾದರೂ ಟ್ರಿಪಲ್ ಇಂಟೆಗ್ರಲ್ ಅನ್ನು ಹೊಂದಿದ್ದರೆ ಮತ್ತು ಅದನ್ನು spherical co ordinate ಗೆ ಬದಲಾಯಿಸಬೇಕೆಂದು ಬಯಸಿದರೆ ಮತ್ತು ಎಂದು ತೆಗೆದುಕೊಳ್ಳಬೇಕು ಈ ಸರಳವಾದ ಪರಿಕಲ್ಪನೆಯ ಬಗ್ಗೆ ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಮತ್ತು ಎಂದು ಬದಲಿಸಬೇಕೆಂದು ಚರ್ಚಿಸಿದ್ದೇವೆ

ಮತ್ತು ಈ ಬದಲಾವಣೆಗಳ ನಂತರ ಇವುಗಳ ಜೊತೆಗೆ jacobian ಎಂಬ ಒಂದು ಅಧಿಕವಾದ ಅಂಶವು ಆಗಮಿಸುತ್ತದೆ ಈ jacobian ನಾ ಮೌಲ್ಯ ವನ್ನು ಕಂಡು ಹಿಡಿದ ನಂತರ dx dy dz drdθdϕ ಆಗುತ್ತದೆ ಅನಂತರ ಇದಕ್ಕೆ ಅನುಗುಣವಾಗಿ ಲಿಮಿಟ್ ಗಳು ಕೂಡ ಬದಲಾಗುತ್ತದೆ ಅಥವಾ ನಮ್ಮ ಡೊಮೇನ್ ಅನ್ನು ಪ್ರತಿಬಿಂಬಿಸಲು rθϕ ಅನ್ನು ಬಳಸುತ್ತೇವೆ ಹಾಗಾದರೆ jacobian ಎಂದರೇನು ಇದರ ವ್ಯಾಖ್ಯಾನದ ಬಗ್ಗೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಅದರ ವ್ಯಾಖ್ಯಾನವು ಇಂತಿದೆ

ನಾವು ನೆನಪಿಡಬೇಕಾದ ಒಂದು ವಿಷಯವೆಂದರೆ ಟ್ರಿಪಲ್ ಇಂಟಗ್ರಲ್ ನಲ್ಲಿ ವೇರಿಯಬಲ್ ಗಳನ್ನು ಬದಲಾಯಿಸಿದಾಗ ಬರುವ ಒಂದು ಅಧಿಕ ಅಂಶ ವಾದ jacobian ನ ಮೌಲ್ಯವು ಕೇವಲ r2sin ಆಗಿರುತ್ತದೆ ಈಗ ನಾವು Cartesian co ordinate ಇಂದ cylindrical coordinates ಗೆ ಬದಲಿಸುವುದು ಹೇಗೆ ಎಂದು ನೋಡೋಣ ಇಲ್ಲಿಯೂ ಕೂಡ Cartesian co ordinate ನಲ್ಲಿನ xyzಎಂಬ ಒಂದು ಒಂದು ಬಿಂದು ವನ್ನು cylindrical coordinate ನಲ್ಲಿ rϕz ಇಂದ ಸೂಚಿಸುತ್ತೇವೆ ಇಲ್ಲಿ z ಎಂಬುದು Cartesian coordinate ಅಂತೆಯೇ ಇರುತ್ತದೆ ಅದುವೇ ಈ ಬಿಂದುವಿನಿಂದ xy ಸಮತಲಕ್ಕೆ ಎಳೆದಿರುವ ಲಂಬರೇಖೆಯ ಉದ್ದವಾಗಿರುತ್ತದೆ ಇಲ್ಲಿ ϕ ಎಂಬುದು spherical coordinate ನಲ್ಲಿರುವ ಹಾಗೆಯೇ ಇರುತ್ತದೆ ಈ ಮೊದಲೇ ಚರ್ಚಿಸಿದಂತೆ ϕ ಎಂದರೆ ಮೂಲಬಿಂದುವಿನಿಂದ xy0 ಗೆ ಎಳೆದ ರೇಖೆ ಮತ್ತು x ಅಕ್ಷದ ನಡುವಿನ ಕೋನದ ಅಳತೆ ಮತ್ತು r ಎಂಬುದು ಮೂಲ ಬಿಂದುವಿನಿಂದ xy0 ಬಿಂದುವಿನ ನಡುವಿನ ಅಂತರ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವ್ಯತ್ಯಾಸವೇನೆಂದರೆ spherical coordinate ನಲ್ಲಿ r ಎಂದರೆ ಮೂಲಬಿಂದುವಿನಿಂದ ನಮಗೆ ನೀಡಿರುವ ಬಿಂದು ಅಂದರೆ xyz ವರೆಗಿನ ಅಂತರವಾಗಿರುತ್ತದೆ ಆದರೆ cylindrical coordinateನಲ್ಲಿ r ಎಂದರೆ xy ಸಮತಲದಲ್ಲಿ ಮೂಲಬಿಂದು ಮತ್ತು xy0 ನಡುವಿನ ಅಂತರವಾಗಿದೆ ಅಂದರೆ ಮೂಲತಃ xy ಸಮತಲದಲ್ಲಿ ನಾವು ಪೋಲಾರ್ ರೂಪದಂತೆಯೇ ಪ್ರತಿಬಿಂಬಿಸುತ್ತೇವೆ ಅಂದರೆ r ಎಂದರೆ ಕೊಟ್ಟಿರುವ ಬಿಂದುವಿನಿಂದ ಮೂಲ ಬಿಂದುವಿನ ವರೆಗಿನ ಅಂತರ ಮತ್ತು ϕ ಎಂದರೆ x ಅಕ್ಷದಿಂದ ಸಿಗುವ ಕೋನ ಮತ್ತು z ಗೆ cartesian coordinate ನಲ್ಲಿ ನೀಡಿರುವ ವ್ಯಾಖ್ಯಾನವನ್ನೇ ನೀಡುತ್ತೇವೆ ಹಾಗಾದರೆ ಇಲ್ಲಿ z ಅಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ xy ಮಾತ್ರ ಪೋಲಾರ್ ರೂಪದಂತೆ r ϕ ಎಂದು ಬದಲಾಗುತ್ತದೆ ಆದ್ದರಿಂದ x ಅನ್ನು xy ಸಮತಲದ ಮೇಲೆ ಪೋಲಾರ್ ರೂಪದಲ್ಲಿ ಬರೆದ ಹಾಗೆಯೇ ಬರೆಯುತ್ತೇವೆ ಅಂದರೆ xrcos ಮತ್ತುyrsin ಆದರೆ ಪೋಲಾರ್ ರೂಪದ ಈ ಕೋನವನ್ನು ಇಂದ ಸೂಚಿಸುತ್ತಿದ್ದೆವು ಆದರೆ ಇಲ್ಲಿ ನಾವು ಕೋನವನ್ನು ಸೂಚಿಸಲು ಅನ್ನು ಬಳಸುತ್ತೇವೆ ಆದ್ದರಿಂದ ಈ ಸಂಬಂಧವು ಹಾಗೆಯೇ ಉಳಿಯುತ್ತದೆ ಮತ್ತು z Cartesian coordinate ನಲ್ಲಿ ಇರುವ ಹಾಗೆಯೇ ಉಳಿಯುತ್ತದೆ ಇದು cylindrical coordinate ನ ಬಗ್ಗೆ ಮಾತನಾಡುವಾಗ ಗಮನಿಸಬೇಕಾದ ಅತಿ ಮುಖ್ಯವಾದ ಸಂಬಂಧ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಷಯವೆಂದರೆ ಈ ಮೇಲಿನಿಂದ ಲಭ್ಯವಾದ ಮತ್ತೊಂದು ಸಂಬಂಧ ಆದ್ದರಿಂದ ಟ್ರಿಪಲ್ ಇಂಟಗ್ರಲ್ ನಲ್ಲಿ Cartesian coordinate ನಿಂದ ವೇರಿಯಬಲ್ ಗಳ ಬದಲಾವಣೆ ಮಾಡಬೇಕಾದರೆ ಈ ಆದೇಶ ಆದೇಶವನ್ನು ಬಳ ಬಳಸಿಕೊಳ್ಳಬೇಕು and ಮತ್ತು ಆಗ integral ಈ ಕೆಳಗಿನಂತೆ ಲಭ್ಯವಾಗುತ್ತದೆ ಇದು spherical coordinates ಅಲ್ಲ ಬದಲಾಗಿ cylindrical coordinates ಆದ್ದರಿಂದ ಈ ಸಂದರ್ಭದಲ್ಲಿ jacobian ಏನಾಗಿರುತ್ತದೆ ಎಂದು ಮತ್ತೊಮ್ಮೆ determinant ಅನ್ನು ಬಳಸಿ ಕಂಡು ಹಿಡಿಯಬೇಕಾಗುತ್ತದೆ ಇಲ್ಲಿ z ನಲ್ಲಿ ಯಾವುದೇ ಬದಲಾವಣೆ ಇಲ್ಲದಿರುವುದರಿಂದ ಇದು ಮೂಲತಃ ಪೋಲಾರ್ ರೂಪದಂತೆಯೇ ಇರುತ್ತದೆ ಆದ್ದರಿಂದ ಇಲ್ಲಿ ನಾವು ಕೇವಲ Cartesian coordinates ಇಂದ polar coordinates ಗೆ ಬದಲಿಸುತ್ತಿದ್ದೇವೆ z ಮಾತ್ರ ಹಾಗೆ ಉಳಿಯುತ್ತದೆ ಆದ್ದರಿಂದ ಇಲ್ಲಿ jacobian ಕೂಡ ಪೋಲಾರ್ ರೂಪ ದಲ್ಲಿ ಇದ್ದ ಹಾಗೆ r ಎಂದೇ ಇರುತ್ತದೆ ಆದ್ದರಿಂದ ಟ್ರಿಪಲ್ ಇಂಟೆಗ್ರಲ್ ನಲ್ಲಿ ಬದಲಾಗುವುದು ಕೇವಲ x ಮತ್ತು y ಮಾತ್ರ ಇಲ್ಲಿ x ಅನ್ನು rcos ಮತ್ತು y ಅನ್ನು rsin ಎಂದು ಬದಲಾಯಿಸಿಕೊಳ್ಳುತ್ತೇವೆ ಮತ್ತು z ಅನ್ನು ಹಾಗೆಯೇ ಉಳಿಸುತ್ತೇವೆ ಮತ್ತು ಅಧಿಕ ಅಂಶವಾದ jacobian r ಆಗುತ್ತದೆ ಮತ್ತು dx dy dz drdϕdz ಆಗುತ್ತದೆ ಈಗ ನಾವು ಕೆಲವು ಸಮಸ್ಯೆಗಳನ್ನು ಈ ವೇರಿಯಬಲ್ ಗಳ ಬದಲಾವಣೆಯ ಪರಿಕಲ್ಪನೆಯನ್ನು ಬಳಸಿ ಉತ್ತರಿಸೋಣ ಆದ್ದರಿಂದ ಈ ಇಂಟೆಗ್ರಾಲ್ ಅನ್ನು cylindrical co ordinates ಗೆ ಬದಲಿಸಿ ಅದರ ಮೌಲ್ಯವನ್ನು ಕಂಡುಹಿಡಿಯೋಣ ಇಲ್ಲಿ integrand ಆಗಿದೆ ಮತ್ತು ಡೊಮೇನ್ D ಆಗಿದೆ ಅಂದರೆ ಅದೊಂದು circular disc ಆಗಿದೆ ಅನಂತರ z ನ ದಿಕ್ಕಿನಲ್ಲೂ ಲಿಮಿಟ್ ಗಳು ಇವೆ ಅಂದರೆ z 2 ಇಂದ 3 ರ ವರೆಗೆ ಬದಲಾಗುತ್ತದೆ ಆದ್ದರಿಂದ ನೇರವಾಗಿ z 2 ಮತ್ತು 3 ನಡುವೆ ಇರುತ್ತದೆ ಮತ್ತು ಇಂದ ವಿವೇಚಿಸಲ್ಪಟ್ಟ circular disc xy ಸಮತಲದಲ್ಲಿ ಇದೆ ಈ ಸಿಲಿಂಡರ್ ನ ತ್ರಿಜ್ಯ 1 ಮತ್ತು ಇದು z ನ ದಿಕ್ಕಿನಲ್ಲಿ 2 ರಿಂದ 3 ರ ವರೆಗೆ ಬದಲಾಗುತ್ತದೆ ಇದು ನಮ್ಮ xy ಮತ್ತು z ಅಕ್ಷ ಗಳು ಮತ್ತು z2 ಇಂದ z3 ವರೆಗೆ ಇದೆ ಅಂದರೆ ಸಿಲಿಂಡರ್ ನ ಎತ್ತರ z ಅಕ್ಷದ ಅನುಗುಣವಾಗಿದೆ ಅಂದರೆ ಸಿಲಿಂಡರ್ ನ ಅಕ್ಷ z ಅಕ್ಷವೇ ಆಗಿರುತ್ತದೆ ನಂತರ ಎಂಬ circular disc ಅನ್ನು ಹೊಂದಿದ್ದೇವೆ ಹಾಗಾದರೆ ಸಿಲಿಂಡರ್ ನ ತ್ರಿಜ್ಯವು 1 ಮತ್ತು ಅದರ ಎತ್ತರ 2 ರಿಂದ 3 ರ ವರೆಗೆ ಇದೆ ಸಹಜವಾಗಿಯೇ ಇಲ್ಲಿ ಸಿಲಿಂಡರ್ ಅನ್ನು ನೀಡಿರುವುದರಿಂದ cylindrical co ordinates ಅನ್ನು ಬಳಸುವುದೇ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಮತ್ತು ಎಂದಿನಂತೆ zz ಆಗಿರುತ್ತದೆ ಆಗಲೇ ನಾವು ಆಗುತ್ತದೆ ಎಂದು ತಿಳಿದಿದ್ದೇವೆ ಮತ್ತು ಟ್ರಿಪಲ್ ಇಂಟೆಗ್ರಾಲ್ ನಲ್ಲಿ cartesian coordinates ನಿಂದ cylindrical co ordinate ಗೆ ಬದಲಿಸುವಾಗ ಸೇರಿಸಬೇಕಾದ ಅಧಿಕ ಅಂಶವಾದ jacobian ಕೇವಲ r ಆಗಿರುತ್ತದೆ ಎಂಬುದನ್ನು ಈಗ ತಾನೇ ನೋಡಿದ್ದೇವೆ ಈ jacobian ನ ಕಾರಣದಿಂದ ಈ r ಅನ್ನು ಬರೆದುಕೊಂಡಿದ್ದೇವೆ ಅನಂತರ ಇದರೊಂದಿಗೆ ಎಂದಿನಂತೆ dx dy dz ನ ಬದಲಾಗಿ dr d d ಇರುತ್ತದೆ ಈಗ z ಹಾಗೆಯೇ ಇದೆ ಮತ್ತು ಆಗಿದೆ ಈಗ ನಾವು r ನ ಲಿಮಿಟ್ ಗಳ ಬಗ್ಗೆ ಮಾತನಾಡೋಣ ಮೊದಲು z ಗೆ ಲಿಮಿಟ್ ಗಳನ್ನು ಹಾಕೋಣ ಸಹಜವಾಗಿ z ನ ಲಿಮಿಟ್ 2 ರಿಂದ 3 ಆಗುತ್ತದೆ Z ಗೆ ಲಿಮಿಟ್ ಗಳನ್ನು ಹಾಕಿದ ನಂತರ xy ಸಮತಲದ ಮೇಲಿನ ಪ್ರೊಜೆಕ್ಷನ್ ಅನ್ನು ನೋಡಬೇಕು ಈ ಸಂದರ್ಭದಲ್ಲಿ ಅದು ಒಂದು ವೃತ್ತವಾಗಿದೆ ಪೋಲಾರ್ ರೂಪದಲ್ಲಿನ ಒಂದು ವೃತ್ತದ ಲಿಮಿಟ್ ಈಗಾಗಲೇ ನಮಗೆ ತಿಳಿದಿದೆ ಇಲ್ಲಿ r 0 ಇಂದ 1 ರ ವರೆಗೆ ಬದಲಾಗುತ್ತದೆ ಅಂದರೆ ವೃತ್ತದ ತ್ರಿಜ್ಯ 1 ಅಂದರೆ r 0 ಇಂದ1 ವರೆಗೆ ಚಲಿಸುತ್ತದೆ ಮತ್ತು 0 ಇಂದ 2π ನ ವರೆಗೆ ಅಂದರೆ ಇದು ಒಂದು ಸಂಪೂರ್ಣ ವೃತ್ತವಾಗುತ್ತದೆ cylindrical coordinates ನಲ್ಲಿ ಇದನ್ನು ಎಂದು ಸೂಚಿಸುತ್ತೇವೆ ಅಂದರೆ 0 ಇಂದ 2π ನ ವರೆಗೆ ಬದಲಾಗುತ್ತದೆ ಮತ್ತು r 0 ಇಂದ1 ವರೆಗೆ ಚಲಿಸುತ್ತದೆ ಅನಂತರ ಎಚ್ಚರವಾಗಿ jacobian ಅನ್ನು ಕೂಡ ಇಂಟೆಗ್ರಲ್ ನಲ್ಲಿ ಹಾಕಬೇಕು ಈಗ spherical coordinates ಗೆ ಬದಲಿಸುವ ಬಗ್ಗೆ ಒಂದುಸಮಸ್ಯೆಯನ್ನು ನೋಡೋಣ

ಈಗ ನಾವು ಈ ಇಂತೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯಲು ಇದನ್ನು spherical coordinates ಗೆ ಬದಲಿಸೋಣ ನೆನಪಿಡಿ ಇಲ್ಲಿಯೂ ಕೂಡ ಲಿಮಿಟ್ ಅನ್ನು ಹಾಕುವ ಬಗ್ಗೆ ಎಚ್ಚರವಿರಲಿ ಕೊನೆಯ ಉದಾಹರಣೆ ಈ ಸಮಸ್ಯೆಯಲ್ಲಿ ಕೂಡ ಇಂಟೆಗ್ರಲ್ ಅನ್ನು spherical coordinate ಗೆ ಬದಲಾಯಿಸಬೇಕು ಇಂಟೆಗ್ರಲ್ ಅನ್ನು spherical coordinateಗೆ ಬದಲಿಸಲು ನಾವು ಅದರ ಲಿಮಿಟ್ ಗಳನ್ನು ಬದಲಾಯಿಸಬೇಕಾಗುತ್ತದೆ ಆಗ ಮೊದಲು z 0 ಇಂದ ಅಂದರೆ ಅಂದರೆ z ನ ದಿಕ್ಕಿನಲ್ಲಿ ನಾವು 0 ಇಂದ 1 ತ್ರಿಜ್ಯದ ಗೋಳದ ವರೆಗೆ ಚಲಿಸುತ್ತೇವೆ ಮತ್ತು ಅದರ ಸಮೀಕರಣವು z ಆಗಿದೆ ಅಂದರೆ ನಾವು z ನ ದಿಕ್ಕಿನಲ್ಲಿ 0 ಇಂದ ಆ ಗೋಳದ ವರೆಗೆ ಚಲಿಸುತ್ತೇವೆ ಈಗ ನಾವು ಇನ್ನು ಎಚ್ಚರದಿಂದ ನೋಡಬೇಕು Y ಮತ್ತು z ದಿಕ್ಕಿನಲ್ಲಿ xy ಸಮತಲದ ಮೇಲೆ ಗೋಳದ ಪ್ರೊಜೆಕ್ಷನ್ ಇರುತ್ತದೆ ಅದು ಕೇವಲ ಒಂದು ವೃತ್ತ ವಾಗಿರುತ್ತದೆ ಆದ್ದರಿಂದ x 0 ಇಂದ 1 ಮತ್ತು y 0 ಇಂದ ವರೆಗೆ ಇರುತ್ತದೆ ಅಂದರೆ ನಿಖರವಾಗಿ xy ಸಮತಲದಲ್ಲಿ ಲಿಮಿಟ್ ಗಳು ವೃತ್ತದ ಭಾಗವಾಗಿರುತ್ತದೆ z ದಿಕ್ಕಿನಲ್ಲಿ ನಾವು 0 ಇಂದ ಗೋಳದ ವರೆಗೆ ಚಲಿಸುತ್ತೇವೆ ಎಂದಿನಂತೆ ಇದನ್ನು spherical coordinate ಗೆ ಬದಲಾಯಿಸಿಕೊಳ್ಳುವುದು ಅನುಕೂಲಕರವಾಗಿರುತ್ತದೆ

sub

ಇಲ್ಲಿ ನಾವು ಟ್ರಿಪಲ್ ಇಂತೆಗ್ರಲ್ ನ ವೇರಿಯಬಲ್ ಗಳ ಬದಲಾವಣೆಯಲ್ಲಿ ಕನಿಷ್ಠ ಎರಡು ವಿಶೇಷ ಸಂದರ್ಭಗಳನ್ನು ನೋಡಿದ್ದೇವೆ ಮೊದಲನೆಯದು spherical coordinate ಮತ್ತು ಎರಡನೆಯದು cylindrical coordinate ಇಲ್ಲಿ ವೇರಿಯಬಲ್ ಗಳ ಬದಲಾವಣೆ ಯ ಜೊತೆಗೆ jacobian ಅನ್ನು ಕೂಡ ಕಂಡುಹಿಡಿಯಬೇಕಾಗುತ್ತದೆ ಟ್ರಿಪಲ್ ಇಂಟಗ್ರಲ್ ನಲ್ಲಿ ಮತ್ತೊಂದು ಕಷ್ಟಕರವಾದ ಭಾಗವೆಂದರೆ ಅದಕ್ಕೆ ಅನುಗುಣವಾದ ಲಿಮಿಟ್ ಗಳನ್ನು spherical ಮತ್ತು cylindrical coordinate ನಲ್ಲಿ ಹಾಕುವುದು ಆದರೆ ಸೂಕ್ತವಾದ ಬದಲಾವಣೆ ಗಳನ್ನು ಬಳಸುವುದರಿಂದ ಇಂಟೆಗ್ರಾಲ್ ಮೌಲ್ಯವನ್ನು ಕಂಡುಹಿಡಿಯುವುದು ಮತ್ತಷ್ಟು ಸುಲಭವಾಗುತ್ತದೆ ಈ ಉಪನ್ಯಾಸಕ್ಕೆ ಬಳಸಿದ ಉಲ್ಲೇಖಗಳು ಇಂತಿವೆ ಧನ್ಯವಾದಗಳು